ಲೆಕ್ಚರ್ 39 ಕ್ಕೆ ಸ್ವಾಗತ ಈ ಪ್ರಯೋಗದಲ್ಲಿ ನಾನು ಆಕ್ಸೆಲೆರೋಮೀಟರ್ ಅನ್ನು STM ಬೋರ್ಡ್ ನೊಂದಿಗೆ ಹೇಗೆ ಇಂಟರ್ಫೇಸ್ ಮಾಡಬಹುದು ಎಂಬುದನ್ನು ತೋರಿಸುತ್ತೇನೆ ಹಾಗು ಬೇರೆ ಬೇರೆ ಆಕ್ಸಿಸ್ ಗಳಿಗೆ ಅಂದರೆ xy ಹಾಗು z ಆಕ್ಸಿಸ್ ಗಳಿಗೆ ನಾವು ಕೂಲ್ ಟರ್ಮ್ ನಲ್ಲಿ ಯಾವ ವ್ಯಾಲ್ಯೂ ವನ್ನು ಪಡೆಯುತ್ತೇವೆ ಕೂಲ್ ಟರ್ಮ್ ಅನ್ನು STM ಬೋರ್ಡ್ ನೊಂದಿಗೆ ಹೇಗೆ ಉಪಯೋಗಿಸಬಹುದು ಎಂಬುದು ನಮಗೆ ಮೊದಲೇ ತಿಳಿದಿದೆ ಆರ್ಡಿನೋ ಗೆ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಇದನ್ನು ಸೀರಿಯಲ್ ಮಾನಿಟರ್ ನಲ್ಲಿ ಪ್ರಿಂಟ್ ಮಾಡಬಹುದು ಮೊದಲಿಗೆ ನಾನು ನಿಮಗೆ ಆಕ್ಸೆಲೆರೋಮೀಟರ್ ನೊಂದಿಗಿನ ಪ್ರಯೋಗವನ್ನು ತೋರಿಸುತ್ತೇನೆ ಹಾಗು ನಂತರ ನಾನು ಡೆಮೋವನ್ನು ಮಾಡುತ್ತೇನೆ ಸೋ ಇದು ADXL 335 ಆಕ್ಸೆಲೆರೋಮೀಟರ್ ಆಗಿದೆ ಹಾಗು ನಾನು STM ಕಿಟ್ ನೊಂದಿಗೆ ಕನೆಕ್ಷನ್ ಅನ್ನು ಮಾಡುತ್ತೇನೆ ಸೋ ವೋಲ್ಟೇಜ್ ಸೋರ್ಸ್ Vcc ಯು 5v ಗೆ ಕನೆಕ್ಟ್ ಆಗಿದೆ GND ಯು STM ಬೋರ್ಡ್ ನ ಗ್ರೌಂಡ್ ಪಿನ್ ಗೆ ಕನೆಕ್ಟ್ ಆಗಿದೆ ಹಾಗು X OUT Y OUT ಹಾಗು Z OUT ಅನಲಾಗ್ ಪಿನ್ ಔಟ್ಪುಟ್ ಗಳನ್ನು ಅನಲಾಗ್ ಇನ್ಪುಟ್ ಪಿನ್ ಗಳಾದ A0A1 ಹಾಗು A2 ಗಳಿಗೆ ಕನೆಕ್ಟ್ ಆಗಿರುತ್ತದೆ ಹಾಗು ನಂತರ ನಾವು ಈ x ಆಕ್ಸಿಸ್ ನ ಕಡೆಗಿನ ಚಲನೆಯ ಅನಾಲಿಸಿಸ್ ಅನ್ನು ತಿಳಿಯೋಣ ನೀವು ಯಾವಾಗ ಆಕ್ಸೆಲೆರೋಮೀಟರ್ ಅನ್ನು ಹೋಲ್ಡ್ ಮಾಡುತ್ತೀರಿ ನೀವು ಆಕ್ಸೆಲೆರೋಮೀಟರ್ ವು ಕೆಲವು ಆಕ್ಸೆಸ್ ಗಳನ್ನು ಒಂದು X ನ ಕಡೆಗೆ ಮತ್ತೊಂದು Y ಹಾಗು ಇದು Z ಗಳನ್ನು ಹೊಂದಿರುವುದನ್ನು ಗಮನಿಸಬಹುದು ನೀವು ಆಕ್ಸೆಲೆರೋಮೀಟರ್ ಅನ್ನು ಈ X ಆಕ್ಸಿಸ್ ನ ಕಡೆಗೆ ಹೋಲ್ಡ್ ಮಾಡಿದಾಗ ಆಗ ನಿಮಗೆ ಈ X ನ ವ್ಯಾಲ್ಯೂ ವು ಗರಿಷ್ಠವಾಗಿರುವುದನ್ನು ನೋಡಬಹುದು ಅದೇ ರೀತಿ ನೀವು ಅದನ್ನು ಈ ರೀತಿ ಹೋಲ್ಡ್ ಮಾಡಿದರೆ X ನ ವ್ಯಾಲ್ಯೂ ವು ಕನಿಷ್ಠವಾಗಿರಬೇಕು ಸಮಾನವಾಗಿ Y ಗಾಗಿ ನೀವು ನೋಡಿದರೆ ಒಂದು ವೇಳೆ ನೀವು ಅದನ್ನು ಈ ರೀತಿಯಾಗಿ ಹೋಲ್ಡ್ ಮಾಡಿದರೆ ಆಗ Y ನ ವ್ಯಾಲ್ಯೂ ವು ಕನಿಷ್ಠವಾಗಿರುತ್ತದೆ ಇದರ ಆಧಾರದ ಮೇಲೆ ನಿಮಗೆ ಸರಿಯಾಗಿ ನೀವು ಡಿವೈಸ್ ಅನ್ನು ಹೇಗೆ ಹೋಲ್ಡ್ ಮಾಡಿದ್ದೀರಿ ಎಂಬುದನ್ನು ತಿಳಿಯುವಿರಿ ಡಿವೈಸ್ ವು ನೇರವಾಗಿದೆಯೋ ಅಥವಾ ಟಿಲ್ಟ್ ಆಗಿದೆಯೋ ಅಥವಾ ವರ್ಟಿಕಲ್ ಆಗಿ ಎಡಕ್ಕೆ ಟಿಲ್ಟ್ ಆಗಿದೆ ಅಥವಾ ವರ್ಟಿಕಲ್ ಆಗಿ ಬಲಕ್ಕೆ ಟಿಲ್ಟ್ ಆಗಿದೆ ಸೋ ಡಿವೈಸ್ ನ ಬೇರೆ ಬೇರೆ ಓರಿಯೆಂಟೇಷನ್ ಅನ್ನು ಈ ವ್ಯಾಲ್ಯೂನಿಂದಾಗಿ ಫಿಗರ್ ಔಟ್ ಮಾಡಬಹುದು ಸಮಾನವಾಗಿ ನೀವು ಒಂದು ವೇಳೆ ಆಕ್ಸೆಲೆರೋಮೀಟರ್ ಅನ್ನು ಈ ದಿಕ್ಕಿನಲ್ಲಿ ಹೋಲ್ಡ್ ಮಾಡಿದರೆ ಆಗ Z ನ ವ್ಯಾಲ್ಯೂ ವು ಇಲ್ಲಿ ಕನಿಷ್ಠವಾಗಿರುತ್ತದೆ ಹಾಗು Z ನ ವ್ಯಾಲ್ಯೂವು ಇಲ್ಲಿ ಗರಿಷ್ಠ ಆಗಿರುತ್ತದೆ ನಾವು ಇದನ್ನು STM ಕಿಟ್ ನೊಂದಿಗೆ ಪ್ರಯತ್ನಿಸೋಣ ಸೋ ನಾವು ಈಗ ಎಮ್ಬೆಡ್ ಸಿ ಕೋಡ್ ಇದು ನಮಗೆ ಏನು ತಿಳಿಸುವುದೆಂದರೆ ನಾವು ಎಮ್ಬೆಡ್ ಲೈಬ್ರರಿ mbed h ಅನ್ನು ಇನ್ಕ್ಲುಡ್ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ಮೊದಲಿಗೆ ನಾವು USBTX ಹಾಗು USBRX ನೊಂದಿಗೆ ಸೀರಿಯಲ್ ಕಮ್ಯುನಿಕೇಶನ್ ಅನ್ನು ಮಾಡಬೇಕು ಇದರ ಹೆಸರು ಪಿಸಿ ಎಂಬುದಾಗಿ ನೀಡಬೇಕು ನಾವು ಮೂರು ಅನಲಾಗ್ ಇನ್ಪುಟ್ ಸಿಗ್ನಲ್ ಗಳನ್ನು ಡಿಫೈನ್ ಮಾಡಿದ್ದೇವೆ ಅವುಗಳೆಂದರೆ xyz ಹಾಗು ಅವುಗಳನ್ನು ಅನಲಾಗ್ ಪೋರ್ಟ್ ನಂಬರ್ ಗಳಾದ A0A1 ಹಾಗು A2 ಗಳಿಗೆ ಕನೆಕ್ಟ್ ಮಾಡಿದ್ದೇವೆ X OUT Y OUT ಹಾಗು Z OUT ಗಳನ್ನು STM ಪಿನ್ ಗಳಾದ A0A1 ಹಾಗು A2 ಗಳಿಗೆ ಕನೆಕ್ಟ್ ಆಗುತ್ತದೆ ನಂತರ ನಾವು ಮೈನ್ ಫಂಕ್ಷನ್ ಗೆ ಬರುತ್ತೇವೆ ಮೈನ್ ಫಂಕ್ಷನ್ ನಲ್ಲಿ ನಾವು 3 ವೇರಿಯೇಬಲ್ ಗಳಾದ x1y1 ಹಾಗು z1 ಗಳನ್ನು ಡಿಫೈನ್ ಮಾಡುತ್ತೇವೆ ಇದರಲ್ಲಿ ನಾವು ಅನಲಾಗ್ ವ್ಯಾಲ್ಯೂ ಗಳನ್ನು ರೀಡ್ ಮಾಡುತ್ತೇವೆ ಅದು x1 ಗೆ x read u16 ಫಂಕ್ಷನ್ ಅನ್ನು y1 ಗಾಗಿ y read u16 ಹಾಗು z1 ಗಾಗಿ z read u16 ಆಗಿರುತ್ತದೆ ಹಾಗು ನಾವು ಮೊದಲೇ ಮಾಡಿರುವ ಸೀರಿಯಲ್ ಕಮ್ಯುನಿಕೇಶನ್ ನ ಹೆಸರು ಆದ pc ಯೊಂದಿಗೆ ನಾವು xy ಹಾಗು z ಕೋಆರ್ಡಿನೇಟ್ ಗಳ ವ್ಯಾಲ್ಯೂ ವನ್ನು ಪ್ರಿಂಟ್ ಮಾಡುತ್ತೇವೆ ಇವುಗಳು ವೇರಿಯೇಬಲ್ x1y1 ಹಾಗು z1 ನಲ್ಲಿ ಸ್ಟೋರ್ ಆಗಿರುತ್ತದೆ ಹಾಗು ಇದು ವೈಲ್ ಲೂಪ್ ನಲ್ಲಿ ಹೋಗುತ್ತಿದೆ ಅದು ಪ್ರಿಂಟ್ ಗೊಂಡ ನಂತರ ಅದು 1 ಸೆಕೆಂಡ್ ಗಾಗಿ ಕಾಯುತ್ತದೆ ಹಾಗು ಮತ್ತೊಮ್ಮೆ ಅದು ಸೇಮ್ ಪ್ರಾಸೆಸ್ ಅನ್ನು ಮಾಡುತ್ತದೆ ಬೇಸಿಕ್ ಆಗಿ ನೀವು ಏನು ಮಾಡಬಹುದು ಎಂದರೆ ಒಂದು ವೇಳೆ ನಿಮಗೆ xyz ಕೋ ಆರ್ಡಿನೇಟ್ ನ ವ್ಯಾಲ್ಯೂ ಗಳು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಬೇಕಾದರೆ ನೀವು ಅದನ್ನು ತೋರಿಸಲು ಒಂದು ಬಗೆಯ MATLAB ಕೋಡ್ ಅನ್ನು ಸಹ ಉಪಯೋಗಿಸಬಹುದು ಅದನ್ನು ನಾವು ಇಲ್ಲಿ ತೋರಿಸುತ್ತಿಲ್ಲ ಆದರೆ ನಿಮಗೆ ಆಸಕ್ತಿ ಇದ್ದಲ್ಲಿ ನಾವು ಆ ಕೋಡ್ ಗಳನ್ನು ನಿಮಗೆ ಕೊಡಬಹುದು ನೀವು ನಿಮ್ಮ ಪಕ್ಷದಲ್ಲಿ xy ಹಾಗು z ಕೋಆರ್ಡಿನೇಟ್ ಗಳನ್ನು ಪ್ಲಾಟ್ ಮಾಡಬಹುದು ಅಥವಾ ನೀವು ಇನ್ನೊಂದು ಕೆಲಸವನ್ನು ಮಾಡಬಹುದು ನೀವು ಈ ವ್ಯಾಲ್ಯೂ ವನ್ನು ರೀಡ್ ಮಾಡಬಹುದು ಅದನ್ನು ಒಂದು ಡೇಟಾಬೇಸ್ ನಲ್ಲಿ ಸ್ಟೋರ್ ಮಾಡಬಹುದು ಇದನ್ನು ನಾವು SMS ಕಂಟ್ರೋಲ್ ಮೂಲಕ ಮೊದಲೇ ಮಾಡಿದ್ದೇವೆ ಹಾಗು ಯಾವುದೇ ವ್ಯಾಲ್ಯೂ ಡೇಟಾಬೇಸ್ ನಲ್ಲಿ ಸ್ಟೋರ್ ಆದರೂ ನೀವು ನಿಜವಾಗಿ ಅದನ್ನು ಅನಲೈಸ್ ಮಾಡಬಹುದು ಇದರ ಆಧಾರದ ಮೇಲೆ ನೀವು ಪ್ಲಾಟ್ ಸಹ ಮಾಡಬಹುದು ಸೋ ನೀವು ಹಲವಾರು ವಿಧದ ರೀತಿಗಳಲ್ಲಿ ಮಾಡಬಹುದು ಕೊನೆಗೆ ಪ್ಲಾಟ್ ವು ಸ್ವಲ್ಪ ಈ ರೀತಿಯಾಗಿ ಕಾಣುತ್ತದೆ ಇದು ಆಕ್ಸೆಲೆರೋಮೀಟರ್ ನ ಸ್ಯಾಂಪಲ್ ವೇವ್ ಫಾರ್ಮ್ ಆಗಿದೆ ಇದು x ಆಕ್ಸಿಸ್ y ಆಕ್ಸಿಸ್ ಹಾಗು z ಆಕ್ಸಿಸ್ ನ ವ್ಯಾಲ್ಯೂ ಗಳಾಗಿವೆ ಈ ರೀತಿಯಾಗಿ ಇವುಗಳು ಬದಲಾಗುತ್ತದೆ ಇದರಲ್ಲಿ ಕೆಲವು ಸ್ಪೈಕ್ ಗಳು ಸಹ ಇದೆ ನಾವು ಇಲ್ಲಿ ಹಾಗು ಇಲ್ಲಿ ನೋಡಬಹುದು ಈಗ ನಾನು ಇದರ ಡೆಮೋವನ್ನು ಕೂಲ್ ಟರ್ಮ್ ಅನ್ನು ಉಪಯೋಗಿಸಿ ತೋರಿಸಲಿದ್ದೇನೆ ನೀವು ಈ ಕೂಲ್ ಟರ್ಮ್ ಅನ್ನು ಉಪಯೋಗಿಸಲೇಬೇಕು ಇಲ್ಲಿ ನಾನು ಡೇಟಾವನ್ನು ಕ್ಲಿಯರ್ ಮಾಡುತ್ತೇನೆ ಸೋ ಕೆಲವು ಡೇಟಾಗಳು ಬರುತ್ತಿದೆ ಮೊದಲಿಗೆ ನಾವು ಕನೆಕ್ಷನ್ ಅನ್ನು ನೋಡೋಣ ಇದು Vcc ಇದು 5 ವೋಲ್ಟ್ ಗೆ ಕನೆಕ್ಟ್ ಆಗಿದೆ ಇದು x ಆಕ್ಸಿಸ್ ಹಾಗು ಇದು A0 ಗೆ ಕನೆಕ್ಟ್ ಆಗಿದೆ ಇದು y ಆಕ್ಸಿಸ್ ಇದನ್ನು A1 ಗೆ ಕನೆಕ್ಟ್ ಮಾಡಲಾಗಿದೆ ಹಾಗು ಇದು z ಇದನ್ನು A2 ಗೆ ಕನೆಕ್ಟ್ ಮಾಡಲಾಗಿದೆ ಹಾಗು ಕೊನೆಗೆ ಇದನ್ನು ಗ್ರೌಂಡ್ ಪಿನ್ ಗೆ ಕನೆಕ್ಟ್ ಮಾಡಲಾಗುತ್ತದೆ ಸೋ ಕನೆಕ್ಷನ್ ವು ಫೇರ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಇವೆಲ್ಲವೂ ಕನೆಕ್ಷನ್ ಗಾಗಿ ಇಲ್ಲಿಗೆ ಬೇಕಾಗುತ್ತದೆ ಈಗ ನೀವು ಈ ಆಕ್ಸೆಲೆರೋಮೀಟರ್ ಅನ್ನು ಸರಿಯಾಗಿ ನೋಡಿದರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ x ಆಕ್ಸಿಸ್ ಇದೆ ಇಲ್ಲಿ y ಆಕ್ಸಿಸ್ ಇದೆ ಹಾಗು ಇಲ್ಲಿ ಒಂದು z ಆಕ್ಸಿಸ್ ಇದೆ ನೀವು ಯಾವಾಗ ಆಕ್ಸೆಲೆರೋಮೀಟರ್ ಅನ್ನು ಅದರ ಆ್ಯರೋ x ಆಕ್ಸಿಸ್ ನ ಕಡೆಗೆ ಈ ರೀತಿಯಲ್ಲಿ ಹೋಲ್ಡ್ ಮಾಡುತ್ತೀರೋ ಆಗ x ಕೋಆರ್ಡಿನೇಟ್ ನ ವ್ಯಾಲ್ಯೂವು ಗರಿಷ್ಠವಾಗಿರುತ್ತದೆ ನಾವು ಹೇಳುವುದಾದರೆ ನಾನು ಆಕ್ಸೆಲೆರೋಮೀಟರ್ ಅನ್ನು ಈ ರೀತಿಯಾಗಿ ಹೋಲ್ಡ್ ಮಾಡಿದ್ದೇನೆ ಹಾಗು ನಾನು ಬಂದು x ನ ವ್ಯಾಲ್ಯೂವನ್ನು ಹೈಪರ್ ಟರ್ಮಿನಲ್ ನಲ್ಲಿ ನೋಡುತ್ತೇನೆ ಸೋ ಈಗ xy ಹಾಗು z ಆಕ್ಸಿಸ್ ನ ವ್ಯಾಲ್ಯೂಗಳನ್ನು ನೋಡಿ ನೀವು ನೋಡಬಹುದು x ಆಕ್ಸಿಸ್ ನ ವ್ಯಾಲ್ಯೂ ವು 44058 y ಆಕ್ಸಿಸ್ ನ ವ್ಯಾಲ್ಯೂ ವು 36873 ಹಾಗು ಹೌದು ಇದು ಬದಲಾಗುತ್ತದೆ ಅದು ಸೇಮ್ ಆಗಿರುವುದಿಲ್ಲ ನಾನು ಇದನ್ನು ಗಟ್ಟಿಯಾಗಿ ಹೋಲ್ಡ್ ಮಾಡಿದ್ದೇನೆ ಆದರೂ ಅದರಲ್ಲಿ ಕೆಲವು ಸಣ್ಣ ವೇರಿಯೇಷನ್ ಗಳು ಕಂಡುಬರುತ್ತವೆ ಈಗ ನಾನು y ಆಕ್ಸಿಸ್ ನ ವ್ಯಾಲ್ಯೂ ವು ಗರಿಷ್ಠವಾಗಿರುವಂತೆ ನೋಡಿಕೊಳ್ಳುತ್ತೇನೆ ನಾನು ಆಕ್ಸೆಲೆರೋಮೀಟರ್ ಅನ್ನು y ಆಕ್ಸಿಸ್ ವು ಮೇಲಕ್ಕೆ ಇರುವಂತೆ ಇಟ್ಟಿದ್ದೇನೆ ಸೋ ಈಗ ನೀವು ಹೈಪರ್ ಟರ್ಮಿನಲ್ ನಲ್ಲಿ ಯಾವ ವ್ಯಾಲ್ಯೂಗಳು ಬರುತ್ತಿವೆ ಎಂಬುದನ್ನು ನೋಡಬಹುದು ನಮಗೆ x ಆಕ್ಸಿಸ್ ನ ವ್ಯಾಲ್ಯೂವು 36728 ಸಿಗುತ್ತಿದೆ y ಆಕ್ಸಿಸ್ ನ ವ್ಯಾಲ್ಯೂ 44426 ಹಾಗು z ಆಕ್ಸಿಸ್ ನ ವ್ಯಾಲ್ಯೂ ವು 18628 ಆಗಿದೆ ನಿಮ್ಮ ಬಳಿ ಒಂದು ಸಣ್ಣ ಬಾಕ್ಸ್ ಇದೆ ಎನ್ನೋಣ ಅದನ್ನು ಒಂದು ಸ್ಥಳದಲ್ಲಿ ಇರಿಸಲಾಗಿದೆ ಅದರಲ್ಲಿ ನಿಮಗೆ ಅದರ ಓರಿಯೆಂಟೇಷನ್ ವು ಯಾವಾಗಲು ಯಾವ ರೀತಿ ಇರಬೇಕು ಎಂದರೆ ಆ ವಸ್ತುವಿನ ತಲೆಯ ಭಾಗವು ಮೇಲೆ ಇರಬೇಕು ಸೋ ನೀವು ಯಾವಾಗಲು ಖಚಿತ ಪಡಿಸಬಹುದಾದ ವಿಷಯವೆಂದರೆ x ಆಕ್ಸಿಸ್ ನ ವ್ಯಾಲ್ಯೂ ವು ದೊಡ್ಡದಾಗಿರಬೇಕು ಯಾವ ರೀತಿ ಎಂದರೆ ನೀವು ಈ ಆಕ್ಸೆಲೆರೋಮೀಟರ್ ಅನ್ನು ಆ ಅನ್ವಯದಲ್ಲಿ ಯಾವ ರೀತಿ ಇಟ್ಟಿದ್ದೀರಿ ಎಂದರೆ x ಆಕ್ಸಿಸ್ ವು ಈ ರೀತಿಯಾಗಿ ಇರುತ್ತದೆ ಸೋ ಒಂದು ವೇಳೆ ಅದು ಈ ರೀತಿಯಾಗಿದ್ದರೆ ನಿಮಗೆ ಸಿಗುವ x ಆಕ್ಸಿಸ್ ನ ವ್ಯಾಲ್ಯೂ ವು ಗರಿಷ್ಠವಾಗಿರುತ್ತದೆ ಹಾಗು ಒಂದು ವೇಳೆ ಅದು ಗರಿಷ್ಠವಾಗದಿದ್ದರೆ ಆಗ ಬೇರೆ ಎರಡು ವ್ಯಾಲ್ಯೂಗಳು ಗರಿಷ್ಠವಾಗಿರುತ್ತದೆ ನಂತರ ನಿಮಗೆ ನಿಮ್ಮ ಡಿವೈಸ್ ವು ಸರಿಯಾಗಿ ಇಡಲಿಲ್ಲ ಎಂಬುದು ತಿಳಿಯುತ್ತದೆ ಒಂದು ಬಗೆಯ ಅಲರ್ಟ್ ಅನ್ನು ಸಹ ನಿಮ್ಮ ಡಿವೈಸ್ ಅನ್ನು ಸರಿಯಾಗಿ ಇಡಲಾಗಿಲ್ಲ ಎಂಬುದನ್ನು ತೋರಿಸುವ ಸಲುವಾಗಿ ಕೊಡಬಹುದು ಈ ಪ್ರಯೋಗದಿಂದ ನಮಗೆ ತಿಳಿದದ್ದು ಏನೆಂದರೆ ನಾವು ಆಕ್ಸೆಲೆರೋಮೀಟರ್ ಅನ್ನು STM ಕಿಟ್ ನೊಂದಿಗೆ ಹೇಗೆ ಇಂಟರ್ಫೇಸ್ ಮಾಡಬಹುದು ಹಾಗು ನಿಮಗೆ ಒಂದು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಕಂಡುಹಿಡಿಯಬೇಕಾದರೆ ಹೇಗೆ ಇದನ್ನು ಉಪಯೋಗಿಸಿ ಕಂಡುಹಿಡಿಯಬಹುದು ಹಾಗು ನಿಮಗೆ ಒಂದು ನಿರ್ದಿಷ್ಟ ವಸ್ತುವನ್ನು ನಿರ್ದಿಷ್ಟ ರೀತಿಯಲ್ಲಿ ಇಡಬೇಕಾದರೆ ನಾವು ಅದನ್ನು ಇದನ್ನು ಉಪಯೋಗಿಸಿ ಖಚಿತಪಡಿಸಿಕೊಳ್ಳಬಹುದು ಹೆಚ್ಚಿನ ಮೊಬೈಲ್ ಡಿವೈಸ್ ಗಳಲ್ಲಿ ಆಕ್ಸೆಲೆರೋಮೀಟರ್ ಅನ್ನು ಇಡಲಾಗುತ್ತದೆ ನೀವು ಕೆಲವು ಬಗೆಯ ಆ್ಯಪ್ ಗಳನ್ನು ಉಪಯೋಗಿಸಿದ್ದರೆ ಉದಾಹರಣೆಗೆ ಹೆಲ್ತ್ ಮಾನಿಟರಿಂಗ್ ಅದು ಏನನ್ನು ತೋರಿಸುತ್ತದೆ ಅದು ನಿಮಗೆ ತೋರಿಸುವುದೇನೆಂದರೆ ನೀವು ಒಂದು ದಿನದಲ್ಲಿ ಎಷ್ಟು ಸ್ಟೆಪ್ ಗಳನ್ನು ನಡೆದಿದ್ದೀರಿ ಎಂಬುದನ್ನು ತೋರಿಸುತ್ತದೆ ಇವುಗಳನ್ನು ಈ ಡಿವೈಸ್ ಅನ್ನು ಉಪಯೋಗಿಸಿ ಅಳತೆ ಮಾಡಲಾಗುತ್ತದೆ ನಮ್ಮ ಮೊಬೈಲ್ ಫೋನ್ ನ ಒಳಗಡೆ ಒಂದು ಆಕ್ಸೆಲೆರೋಮೀಟರ್ ಅಥವಾ ಗೈರೋಸ್ಕೋಪ್ ಅನ್ನು ಹೊಂದಿದ್ದೇವೆ ಇದು ನಮಗೆ ನಮ್ಮ ಒಂದು ದಿನದ ಆಕ್ಸೆಲರೇಷನ್ ನ ಮೂವ್ಮೆಂಟ್ ಗಳನ್ನು ಕೊಡುತ್ತದೆ ಇದರೊಂದಿಗೆ ಅದರಲ್ಲಿ ಕೆಲವು ಸಮಸ್ಯೆಗಳು ಸಹ ಇಂತಹ ಡಿವೈಸ್ ಗಳಲ್ಲಿ ಇರುತ್ತವೆ ಏಕೆಂದರೆ ನೀವು ಕೇವಲ ಒಂದು ಜರ್ಕ್ ಅನ್ನು ಮಾಡಿದರೂ ಸಹ ಅದು ನೀವು ನಡೆಯುತ್ತಿದ್ದೀರಿ ಎಂಬುದಾಗಿ ಅಸ್ಯೂಮ್ ಮಾಡುತ್ತದೆ ಸೋ ನಾವು ಅಪ್ಲಿಕೇಶನ್ ಅನ್ನು ಮಾಡುವಾಗ ಇವೆಲ್ಲವುಗಳನ್ನು ನೋಡಬೇಕಾಗುತ್ತದೆ ಧನ್ಯವಾದಗಳು